ಎಲ್ಲರಿಗೂ ನಮಸ್ಕಾರ ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಗೌಪ್ಯತೆ ಮತ್ತು ಭದ್ರತೆ ಕೋರ್ಸ್ ನ ಮತ್ತೊಂದು ಟ್ಯುಟೋರಿಯಲ್ ಗೆ ಸುಸ್ವಾಗತ ಕಳೆದ ಕೆಲವು ಟ್ಯುಟೋರಿಯಲ್ ಗಳಲ್ಲಿ ಫೇಸ್ ಬುಕ್ ಮತ್ತು ಟ್ವಿಟ್ಟರ್ ನಿಂದ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಹೇಗೆ ಸಂಗ್ರಹಿಸುವುದು ಎಂದು ನಾವು ನೋಡಿದ್ದೇವೆ ಮತ್ತು ಪೈಥಾನ್ ಮತ್ತು ಲಿನಕ್ಸ್ ಉಬುಂಟು Linux - Ubuntu ನ ಕೆಲವು ಮೂಲಭೂತ ಅಂಶಗಳನ್ನು ನಾವು ನೋಡಿದ್ದೇವೆ ಮತ್ತು ಗೆಫಿ ಅನ್ನು ಬಳಸಿಕೊಂಡು ಸಾಮಾಜಿಕ ನೆಟ್ವರ್ಕ್ ವಿಶ್ಲೇಷಣೆಯ ಕೆಲವು ಭಾಗಗಳನ್ನು ಸಹ ನಾವು ನೋಡಿದ್ದೇವೆ ಇಂದಿನ ಟ್ಯುಟೋರಿಯಲ್ ನಲ್ಲಿ ನೀವು ಫೇಸ್ ಬುಕ್ ಮತ್ತು ಟ್ವಿಟ್ಟರ್ ನಿಂದ ಸಂಗ್ರಹಿಸಿದ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಹೇಗೆ ಪ್ರಕ್ರಿಯೆಗೊಳಿಸುವುದು ಎಂಬುದನ್ನು ನಾವು ಕಲಿಯೋಣ ನಿರ್ದಿಷ್ಟವಾಗಿ ಹೇಳುವುದಾದರೆ ನೀವು ಪಡೆದ ಪಠ್ಯದ ಅ೦ಕಿ ಸ೦ಖ್ಯೆ ಮಾಹಿತಿಯೊಂದಿಗೆ ಕೆಲಸ ಮಾಡುವ ಮೂಲಭೂತ ಅಂಶಗಳನ್ನು ಇಂದು ನಾವು ನೋಡುತ್ತೇವೆ ಈಗ ನಾವು ಫೇಸ್ ಬುಕ್ ಅ೦ಕಿ ಸ೦ಖ್ಯೆ ಮಾಹಿತಿ ಸಂಗ್ರಹಣೆ ಹಸ್ತಪ್ರತಿಗೆ ಹಿಂತಿರುಗೋಣ ಮತ್ತು ನೀವು ನೆನಪಿಸಿಕೊಂಡರೆ ಫೇಸ್ಬುಕ್ ನಿಂದ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಂಗ್ರಹಿಸಲು ನಾವು ಇದನ್ನು ಮಾಡಿದ್ದೇವೆ ನಾವು ಸರಳ ಕಾರ್ಯವನ್ನು ರಚಿಸಿದ್ದೇವೆ ನಾವು ರೇಖಾ ನಕ್ಷೆ ಎಪಿಐ ಅನ್ನು ಸೂಚಿಸುವ ಯು ಆರ್ ಎಲ್ ಅನ್ನು ವ್ಯಾಖ್ಯಾನಿಸಿದ್ದೇವೆ ಮತ್ತು ಈ ಯು ಆರ್ ಎಲ್ ಅನ್ನು ಬಳಸಿಕೊಂಡು ಫೇಸ್ಬುಕ್ ನಿಂದ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಹೊರತೆಗೆಯಲು ನಾವು ವಿನಂತಿಗಳ ಲೈಬ್ರರಿಯನ್ನು ಬಳಸಿದ್ದೇವೆ ಮತ್ತು ನೀವು ನೆನಪಿಸಿಕೊಂಡರೆ ಫೇಸ್ಬುಕ್ ಪೋಸ್ಟ್ ಗಳಲ್ಲಿ ಇರುವ ಸಂದೇಶ ಕ್ಷೇತ್ರವನ್ನು ಹೇಗೆ ಮುದ್ರಿಸುವುದು ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಮೊದಲೆರಡು ವಾರಗಳಲ್ಲಿ ನಾವು ಮಾಡಿದ್ದನ್ನು ಪರಿಷ್ಕರಿಸಲು ಈ ಕೋಡ್ ಅನ್ನು ಮತ್ತೊಮ್ಮೆ ರನ್ ಮಾಡೋಣ ಆದ್ದರಿಂದ ನಾವು ಪೈಥಾನ್ ಸ್ಪೇಸ್ ಎನ್ ಪಿ ಟಿ ಇ ಎಲ್ ಅಂಡರ್ಸ್ಕೋರ್ ಫೇಸ್ಬುಕ್ ಎಂದು ಹೇಳುತ್ತೇವೆ ಮತ್ತು ಇದು ಎನ್ ಪಿ ಟಿ ಇ ಎಲ್ ಪುಟ ಮಾಡಿದ ಪೋಸ್ಟ್ ಗಳ ಸಂದೇಶದ ಭಾಗವನ್ನು ಮುದ್ರಿಸುತ್ತದೆ ಆದ್ದರಿಂದ ಇಲ್ಲಿ ದೋಷವಿದೆ ಆದ್ದರಿಂದ ಪೂರ್ವನಿಯೋಜಿತವಾಗಿ ಏನಾಗುತ್ತದೆ ನಿಮ್ಮ ಟರ್ಮಿನಲ್ ನಲ್ಲಿ ನೀವು ಏನನ್ನಾದರೂ ಮುದ್ರಿಸುತ್ತಿರುವಾಗ ಅ೦ಕಿ ಸ೦ಖ್ಯೆ ಮಾಹಿತಿಯು ಪ್ರಮಾಣಿತ ಎ ಎಸ್ ಸಿ ಐ ಐ ಸ್ವರೂಪದಲ್ಲಿ ಇಲ್ಲದಿದ್ದರೆ ಮತ್ತು ಯುನಿಕೋಡ್ ಅ೦ಕಿ ಸ೦ಖ್ಯೆ ಮಾಹಿತಿ ಇದ್ದರೆ ಪೂರ್ವನಿಯೋಜಿತವಾಗಿ ಅಕ್ಷರವನ್ನು ಮುದ್ರಿಸಲು ಪೈಥಾನ್ ಎ ಎಸ್ ಸಿ ಐ ಐ ಅನ್ನು ಬಳಸುತ್ತದೆ ಈಗ ಅದು ಯುನಿಕೋಡ್ ಅಕ್ಷರವನ್ನು ಎದುರಿಸಿದರೆ ಅದನ್ನು ಮುದ್ರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅದು ಸಾಮಾನ್ಯವಾಗಿ ದೋಷವನ್ನು ಎಸೆಯುತ್ತದೆ ಆದ್ದರಿಂದ ನೀವು ಈ ದೋಷವನ್ನು ಓದಿದರೆ ಎ ಎಸ್ ಸಿ ಐ ಐ ಕೊಡೆಕ್ ಅಕ್ಷರ ಯು ಮತ್ತು ಕೆಲವು ಕೋಡ್ ಅನ್ನು ಮೂವತ್ತರ ಸ್ಥಾನದಲ್ಲಿ ಎನ್ಕೋಡ್ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ ಆದ್ದರಿಂದ ಆರಂಭದಲ್ಲಿ ಯು ನೊಂದಿಗೆ ಪ್ರಾರಂಭವಾಗುವ ಯಾವುದೇ ಸ್ಟ್ರಿಂಗ್ ಸಾಮಾನ್ಯವಾಗಿ ಯೂನಿಕೋಡ್ ಸ್ಟ್ರಿಂಗ್ ಆಗಿರುತ್ತದೆ ಈಗ ಅಂತಹ ಸ್ಟ್ರಿಂಗ್ ಗಳನ್ನು ನಿಭಾಯಿಸಲು ನಾವು ಏನು ಮಾಡಬಹುದು ನಾವು ಹಸ್ತಪ್ರತಿಯಲ್ಲಿ ಡಾಟ್ ಎನ್ಕೋಡ್ ಯುಟಿಎಫ್ 8 ಅನ್ನು ಸೇರಿಸಬಹುದು ಆದ್ದರಿಂದ ಇದು ಏನು ಮಾಡುತ್ತದೆ ಎಂದರೆ ಇದು ಎಲ್ಲಾ ಸಂದೇಶಗಳನ್ನು ಅಥವಾ ನಾವು ಯುಟಿಎಫ್ 8 ಸ್ವರೂಪಕ್ಕೆ ಪಡೆಯುತ್ತಿರುವ ಎಲ್ಲಾ ಪಠ್ಯವನ್ನು ಎನ್ಕೋಡ್ ಮಾಡುತ್ತದೆ ಮತ್ತು ನಂತರ ಅದನ್ನು ಮುದ್ರಿಸುತ್ತದೆ ಆದ್ದರಿಂದ ಅಲ್ಲಿ ಯಾವುದೇ ಯುನಿಕೋಡ್ ಅಕ್ಷರ ಇದ್ದರೆ ಅದು ಪ್ರಮಾಣಿತ ಎ ಇಂದ ಝೆಡ್ ವರೆಗೂ ಅಥವಾ ಸೊನ್ನೆಯಿಂದ ಒಂಬತ್ತು 0 ರಿಂದ 9 ವರೆಗಿನ ಅಕ್ಷರದ ಪ್ರಕಾರ ಇದು ಅದನ್ನು ಯಾವುದೇ ಅಕ್ಷರಕ್ಕೆ ಪರಿವರ್ತಿಸುತ್ತದೆ ಉದಾಹರಣೆಗೆ ಹಿಂದಿ ಪಠ್ಯ ಅರೇಬಿಕ್ ಪಠ್ಯ ಅವು ಎ ಎಸ್ ಸಿ ಐ ಐ ಅಕ್ಷರ ಗುಂಪಿನಲ್ಲಿ ಒಳಗೊಂಡಿರದ ಪಠ್ಯಗಳಾಗಿವೆ ಆದ್ದರಿಂದ ಅವುಗಳನ್ನು ಯುಟಿಎಫ್ 8 ಎನ್ಕೋಡಿಂಗ್ ಬಳಸಿ ಮುದ್ರಿಸಬಹುದು ಈಗ ಒಮ್ಮೆ ನೀವು ಇದನ್ನು ಮಾಡಿದ್ದೀರಿ ಈಗ ಈ ಹಸ್ತಪ್ರತಿ ಅನ್ನು ಮತ್ತೆ ರನ್ ಮಾಡೋಣ ಮತ್ತು ನೋಡಿ ಯಾವುದೇ ದೋಷವಿಲ್ಲ ಮತ್ತು ನೀವು ಹಿಂದಕ್ಕೆ ಸ್ಕ್ರಾಲ್ ಮಾಡಿದರೆ ನಾವು ಅದು ಯಾವ ರೀತಿಯ ಕ್ಯಾರೆಕ್ಟರ್ ಎಂದು ಬಹುಶಃ ನೋಡಬಹುದು ಆದ್ದರಿಂದ ಇಲ್ಲಿ ಈ ಬುಲೆಟ್ ಪಾಯಿಂಟ್ ಇದು ಪ್ರಮಾಣಿತ ಎ ಎಸ್ ಸಿ ಐ ಐ ಅಕ್ಷರವಲ್ಲ ಮತ್ತು ಇಲ್ಲಿಯೇ ದೋಷ ಬರುತ್ತಿದೆ ನಿಮಗೆ ನೆನಪಿದ್ದರೆ ಇದು ನಾವು ಸ್ವೀಕರಿಸಿದ ಕೊನೆಯ ಪೋಸ್ಟ್ ಮತ್ತು ಅದರ ನಂತರ ದೋಷದ ಸಂದೇಶವಿತ್ತು ಇದು ಬಹುಶಃ ದೋಷಕ್ಕೆ ಕಾರಣವಾಗಿದೆ ಈಗ ಪಠ್ಯವನ್ನು ಪ್ರಕ್ರಿಯೆಗೊಳಿಸಲು ಪ್ರಾರಂಭಿಸಲು ನಿಮಗೆ ಬೇಕಾಗಿರುವುದು ಪಠ್ಯವನ್ನು ನಿಭಾಯಿಸಬಲ್ಲ ಲೈಬ್ರರಿ ಆದ್ದರಿಂದ ಪೈಥಾನ್ ನಲ್ಲಿ ನೈಸರ್ಗಿಕ ಭಾಷಾ ಪರಿಕರ ಕಿಟ್ ಅಥವಾ ಸಂಕ್ಷಿಪ್ತವಾಗಿ ಎನ್ ಎಲ್ ಟಿ ಕೆ ಎಂದು ಕರೆಯಲ್ಪಡುವ ಲೈಬ್ರರಿ ಇದೆ ನಾವು ಅದನ್ನು ಮೊದಲು ಸ್ಥಾಪಿಸೋಣ ಆದ್ದರಿಂದ ನೀವು ಸುಡೋ ಪಿಪ್ ಇನ್ಸ್ಟಾಲ್ ಎನ್ಎಲ್ಟಿಕೆ ಎಂದು ಹೇಳುತ್ತೀರಿ ಮತ್ತು ಎಂಟರ್ ಒತ್ತಿರಿ ಈಗ ಎನ್ ಎಲ್ ಟಿ ಕೆ ಅನ್ನು ಸ್ಥಾಪಿಸಲಾಗಿದೆ ನೀವು ಪೈಥಾನ್ ಶೆಲ್ ಗೆ ಹೋಗಿ ಆಮದು ಎನ್ ಎಲ್ ಟಿ ಕೆ ಎಂದು ಹೇಳಿದರೆ ಆಮದು ಯಶಸ್ವಿಯಾಗಿದೆ ಆದರೆ ಕುತೂಹಲಕಾರಿಯಾಗಿ ಕೇವಲ ಎನ್ ಎಲ್ ಟಿ ಕೆ ಅನ್ನು ಡೌನ್ಲೋಡ್ ಮಾಡುವುದು ಮತ್ತು ಸ್ಥಾಪಿಸುವುದು ನಿಮಗೆ ಅಗತ್ಯವಿರುವ ಮೂಲಭೂತ ಕಾರ್ಯಗಳನ್ನು ನಿರ್ವಹಿಸಲು ಸಾಕಾಗುವುದಿಲ್ಲ ಆದ್ದರಿಂದ ಉದಾಹರಣೆಗೆ ನೀವು ಒಂದು ವಾಕ್ಯವನ್ನು ಪದಗಳ ಗುಂಪಾಗಿ ಪರಿವರ್ತಿಸಲು ಬಯಸಿದರೆ ಟೋಕನೈಜರ್ ಎಂದು ಕರೆಯಲ್ಪಡುವ ಒಂದು ಪದವಿದೆ ಆದ್ದರಿಂದ ನೀವು ಅದನ್ನು ಎನ್ ಎಲ್ ಟಿ ಕೆ ನಿಂದ ಆಮದು ಮಾಡಿಕೊಳ್ಳಬಹುದು ಎನ್ ಎಲ್ ಟಿ ಕೆ ಇಂಪೋರ್ಟ್ ವರ್ಡ್ ಅಂಡರ್ಸ್ಕೋರ್ ಟೋಕನೈಸ್ ಎಂದು ಹೇಳುವ ಮೂಲಕ ಮತ್ತು ವಾಕ್ಯವನ್ನು ಎನ್ ಪಿ ಟಿ ಇ ಎಲ್ ಟ್ಯುಟೋರಿಯಲ್ ಗೆ ಸ್ವಾಗತ ಎಂದು ಹೇಳುವ ಸ್ಟ್ರಿಂಗ್ ಅನ್ನು ರಚಿಸೋಣ ಈಗ ಈ ಪದದ ಅಂಡರ್ಸ್ಕೋರ್ ಟೋಕನೈಸ್ ಅನ್ನು ನಾವು ನೀಡಿದಾಗ ಏನು ಮಾಡಬೇಕು ಇದು ಒಂದು ಸ್ಟ್ರಿಂಗ್ ಇದು ವಾಕ್ಯದಲ್ಲಿ ಇರುವ ಪದಗಳ ಪಟ್ಟಿಯನ್ನು ನಮಗೆ ನೀಡುತ್ತದೆ ಆದ್ದರಿಂದ ನಾವು ಪದವನ್ನು ಅಂಡರ್ಸ್ಕೋರ್ ಎಂದು ಹೇಳಿದರೆ ಟೋಕನೈಸ್ ಕಳುಹಿಸಲಾಗಿದೆ ಇದು ವಾಕ್ಯದಲ್ಲಿನ ಪದಗಳನ್ನು ನಮಗೆ ನೀಡಬೇಕೆಂದು ಭಾವಿಸಲಾಗಿದೆ ಆದರೆ ಅದು ದೋಷವನ್ನು ಎಸೆಯುತ್ತದೆ ಈಗ ಅದು ಏಕೆ ಆಗಿದೆ ಏಕೆಂದರೆ ಎನ್ ಎಲ್ ಟಿ ಕೆ ಲೈಬ್ರರಿಗೆ ಮೂಲಭೂತ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ಕೆಲವು ಅ೦ಕಿ ಸ೦ಖ್ಯೆ ಮಾಹಿತಿ ಅಗತ್ಯವಿರುತ್ತದೆ ಆ ಅ೦ಕಿ ಸ೦ಖ್ಯೆ ಮಾಹಿತಿಯು ಕಾರ್ಪಸ್ಗಳ 9 corpuses ಗುಂಪಿನಲ್ಲಿದೆ ಆದ್ದರಿಂದ ನೀವು ದೋಷ ಸಂದೇಶವನ್ನು ಎಚ್ಚರಿಕೆಯಿಂದ ನೋಡಿದರೆ ಈ ಕಾರ್ಯಾಚರಣೆಯನ್ನು ನಿರ್ವಹಿಸಲು ಅಗತ್ಯವಿರುವ ಸಂಪನ್ಮೂಲಗಳನ್ನು ಡೌನ್ಲೋಡ್ ಮಾಡಲು ನೀವು ಈ ಎನ್ ಎಲ್ ಟಿ ಕೆ ಡಾಟ್ ಡೌನ್ಲೋಡ್ ಕಾರ್ಯವನ್ನು ಬಳಸಬೇಕು ಎಂದು ಅದು ಹೇಳುತ್ತದೆ ಆದ್ದರಿಂದ ನೀವು ಕೇವಲ ಎನ್ ಎಲ್ ಟಿ ಕೆ ಡಾಟ್ ಡೌನ್ಲೋಡ್ ಅನ್ನು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿರಿ ಮತ್ತು ಈ ಎನ್ ಎಲ್ ಟಿ ಕೆ ಡೌನ್ಲೋಡರ್ ಮೆನು ಕಾಣಿಸಿಕೊಳ್ಳುವುದನ್ನು ನೀವು ನೋಡುತ್ತೀರಿ ಈಗ ಡಿ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿರಿ ಆದ್ದರಿಂದ ಡೌನ್ಲೋಡ್ ಮಾಡುವವರು ನೀವು ಯಾವ ಪ್ಯಾಕೇಜ್ ಅನ್ನು ಡೌನ್ಲೋಡ್ ಮಾಡಲು ಬಯಸುತ್ತೀರಿ ಎಂದು ಕೇಳುತ್ತಾರೆ ಈಗ ಲಭ್ಯವಿರುವ ಪ್ಯಾಕೇಜ್ ಗಳ ಪಟ್ಟಿಯನ್ನು ನೋಡಲು ಒಂದು ಎಂದು ಛಾಪಿಸಿರಿ ಮತ್ತು ಎಂಟರ್ ಒತ್ತಿರಿ ಈಗ ಎನ್ ಎಲ್ ಟಿ ಕೆ ಲೈಬ್ರರಿ ಯೊಂದಿಗೆ ಬಳಸಬಹುದಾದ ಪ್ಯಾಕೇಜ್ ಗಳ ಸಂಪೂರ್ಣ ದೊಡ್ಡ ಪಟ್ಟಿ ಇದೆ ಆದ್ದರಿಂದ ನಮಗೆ ಬೇಕಾದುದನ್ನು ಆಯ್ಕೆ ಮಾಡುವ ಬದಲು ನಾವು ಏನು ಮಾಡುತ್ತೇವೆ ಎಂದರೆ ನಾವು ಎಲ್ಲಾ ಡಬಲ್ ಒನ್ ಅನ್ನು ಛಾಪಿಸುತ್ತೇವೆ ಮತ್ತು ಎಂಟರ್ ಒತ್ತಿದರೆ ಅದು ಲಭ್ಯವಿರುವ ಎಲ್ಲಾ ಪ್ಯಾಕೇಜ್ ಗಳನ್ನು ಡೌನ್ಲೋಡ್ ಮಾಡಲು ನಮಗೆ ಅನುಮತಿಸುತ್ತದೆ ಈಗ ಈ ಸಂಪೂರ್ಣ ಕಾರ್ಪಸ್ ಸುಮಾರು ಹತ್ತು ಜಿಬಿ ಗಾತ್ರದಲ್ಲಿದೆ ಆದ್ದರಿಂದ ನೀವು ಸಾಕಷ್ಟು ಬ್ಯಾಂಡ್ವಿಡ್ತ್ ಹೊಂದಿಲ್ಲದಿದ್ದರೆ ಅಥವಾ ನಿಧಾನವಾದ ಅಂತರ್ಜಾಲವನ್ನು ಹೊಂದಿದ್ದರೆ ನೀವು ಅಗತ್ಯವಿರುವ ಪ್ಯಾಕೇಜ್ ಗಳನ್ನು ಡೌನ್ಲೋಡ್ ಮಾಡಬಹುದು ಆದ್ದರಿಂದ ಉದಾಹರಣೆಗೆ ಈ ನಿರ್ದಿಷ್ಟ ಉದಾಹರಣೆಗಾಗಿ ನೀವು ಹಿಂದಕ್ಕೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಏನಾದರೂ ಅಗತ್ಯವಿದೆ ಎಂದು ನೀವು ನೋಡಬಹುದು ನಿಮಗೆ ಪುಂಕ್ಟ್ ಎಂಬ ಪ್ಯಾಕೇಜ್ ಅಗತ್ಯವಿದೆ ಈಗ ನೀವು ಎನ್ ಎಲ್ ಟಿ ಕೆ ತೋರಿಸಿದ ಪಟ್ಟಿಯಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ನೀವು ಈ ಪ್ಯಾಕೇಜ್ ಅನ್ನು ಇಲ್ಲಿ ಪತ್ತೆ ಮಾಡಬಹುದು ಮತ್ತು ಈ ಮಾದರಿಯನ್ನು ಮಾತ್ರ ಡೌನ್ಲೋಡ್ ಮಾಡಲು ನೀವು ಪುಂಕ್ಟ್ ಅನ್ನು ಛಾಪಿಸಬಹುದು ಇದು ವೇಗವಾಗಿರುತ್ತದೆ ಮತ್ತು ಇದು ನಿಮ್ಮ ಬ್ಯಾಂಡ್ವಿಡ್ತ್ ಅನ್ನು ಬಹಳಷ್ಟು ಉಳಿಸುತ್ತದೆ ಆದ್ದರಿಂದ ನೀವು ಒಂದು ಎಂದು ಛಾಪಿಸಿದರೆ ನಾವು ಈಗಾಗಲೇ ಹೊಂದಿರುವ ಎಲ್ಲಾ ಪ್ಯಾಕೇಜ್ ಗಳ ಮುಂದೆ ನಕ್ಷತ್ರವನ್ನು ಗುರುತಿಸಲಾಗಿದೆ ಎಂದು ನೀವು ನೋಡಬಹುದು ಏಕೆಂದರೆ ನಾವು ಎಲ್ಲಾ ಪ್ಯಾಕೇಜ್ ಗಳನ್ನು ಡೌನ್ಲೋಡ್ ಮಾಡಿದ್ದೇವೆ ಆದರೆ ನೀವು ಮಾಡಬಹುದಾದದ್ದು ಕೇವಲ ಛಾಪಿಸಿದರೆ ಅನ್ನು ಒತ್ತಿ ಮತ್ತು ಟೋಕನೈಜರ್ ಅನ್ನು ಮಾತ್ರ ಡೌನ್ಲೋಡ್ ಮಾಡಲು ಪುಂಕ್ಟ್ ಎಂದು ಛಾಪಿಸಿ ಆದ್ದರಿಂದ ಪ್ಯಾಕೇಜ್ ಪುಂಕ್ಟ್ ಈಗಾಗಲೇ ನವೀಕೃತವಾಗಿದೆ ಎಂದು ಇದು ಹೇಳುತ್ತದೆ ಈಗ ಒಮ್ಮೆ ನೀವು ಕಾರ್ಪಸ್ ಅನ್ನು ಡೌನ್ಲೋಡ್ ಮಾಡಿದ ನಂತರ ಕ್ಯೂ ಎಂದು ಛಾಪಿಸಿ ಮತ್ತು ನಿರ್ಗಮಿಸಲು ಎಂಟರ್ ಒತ್ತಿರಿ ಈಗ ನೀವು ಆ ಹೇಳಿಕೆಯನ್ನು ಮತ್ತೊಮ್ಮೆ ಕಾರ್ಯಗತಗೊಳಿಸಿದರೆ ಅಂಡರ್ಸ್ಕೋರ್ ಟೋಕನೈಸ್ ಎಂಬ ಪದವು ವಾಕ್ಯವನ್ನು ಪದಗಳಾಗಿ ಟೋಕನೈಸ್ ಮಾಡಿದೆ ಎಂದು ನೀವು ನೋಡುತ್ತೀರಿ ಮತ್ತು ನಮ್ಮಲ್ಲಿ ಪದಗಳ ಪಟ್ಟಿ ಇದೆ ಈಗ ಎನ್ ಪಿ ಟಿ ಇ ಎಲ್ ಫೇಸ್ಬುಕ್ ಪುಟದಿಂದ ನಾವು ಡೌನ್ಲೋಡ್ ಮಾಡಿದ ಪೋಸ್ಟ್ ಅನ್ನು ವಿಶ್ಲೇಷಿಸಲು ನಾವು ಈ ಪದವನ್ನು ಟೋಕನೈಜರ್ ಅನ್ನು ಬಳಸುತ್ತೇವೆ ಎಕ್ಸಿಟ್ ಎಂದು ಛಾಪಿಸಿ ಮತ್ತು ಪೈಥಾನ್ ಶೆಲ್ ನಿಂದ ನಿರ್ಗಮಿಸಿ ಈಗ ನಾವು ನಮ್ಮ ಹಸ್ತಪ್ರತಿಗೆ ಹಿಂತಿರುಗಿ ಮತ್ತು ಅವರ ಪೋಸ್ಟ್ ಗಳಿಗಾಗಿ ಎನ್ ಪಿ ಟಿ ಇ ಎಲ್ ಪುಟದಿಂದ ಸಾಮಾನ್ಯವಾಗಿ ಬಳಸುವ ಪದಗಳನ್ನು ಕಂಡುಹಿಡಿಯಲು ಈ ಎನ್ ಎಲ್ ಟಿ ಕೆ ಅನ್ನು ಬಳಸಲು ಪ್ರಯತ್ನಿಸೋಣ ಆದ್ದರಿಂದ ನಾವು ಮೂಲಭೂತವಾಗಿ ಏನು ಮಾಡುತ್ತೇವೆ ಎಂದರೆ ಎನ್ ಪಿ ಟಿ ಇ ಎಲ್ ಪುಟವು ಮಾಡಿದ ಕೆಲವು ಇತ್ತೀಚಿನ ಪೋಸ್ಟ್ ಗಳನ್ನು ನಾವು ನೋಡುತ್ತೇವೆ ಮತ್ತು ಅವರ ಪೋಸ್ಟ್ ಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪದಗಳನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತೇವೆ ಈಗ ನಾವು ನಮ್ಮ ಹಸ್ತಪ್ರತಿಗೆ ಹಿಂತಿರುಗಿ ನೋಡೋಣ ಎನ್ ಎಲ್ ಟಿ ಕೆ ಇಂಪೋರ್ಟ್ ವರ್ಡ್ ಅಂಡರ್ಸ್ಕೋರ್ ಟೋಕನೈಸ್ ನಿಂದ ಛಾಪಿಸಿ ಮತ್ತು ನಾವು ಪುನರಾವರ್ತಿಸುವ ಪ್ರತಿಯೊಂದು ಸಂದೇಶಕ್ಕೂ ನಾವು ಏನು ಮಾಡುತ್ತೇವೆ ಎಂದರೆ ಟೋಕನ್ ಗಳು ವರ್ಡ್ ಅಂಡರ್ಸ್ಕೋರ್ ಟೋಕನೈಸ್ ಪೋಸ್ಟ್ ಸಂದೇಶ ಡಾಟ್ ಎನ್ಕೋಡ್ ಯುಟಿಎಫ್ 8 ಗೆ ಸಮ ಎಂದು ಹೇಳುತ್ತೇವೆ ಆದ್ದರಿಂದ ನಾವು ಮೂಲಭೂತವಾಗಿ ಏನು ಮಾಡುತ್ತಿದ್ದೇವೆ ಎಂದರೆ ನಾವು ಹೊಂದಿರುವ ಎಲ್ಲಾ ಪೋಸ್ಟ್ ಗಳನ್ನು ಟೋಕನ್ ಗಳಾಗಿ ಪದಗಳ ಪಟ್ಟಿಯನ್ನಾಗಿ ಪರಿವರ್ತಿಸುತ್ತಿದ್ದೇವೆ ಈಗ ಅದನ್ನು ಮಾಡುವ ಮೊದಲು ನಾವು ಏನು ಮಾಡಬೇಕು ಎಂದರೆ ನಾವು ಬಹುಶಃ ಈ ಸ್ಟ್ರಿಂಗ್ ಅನ್ನು ಲೋವರ್ ಕೇಸ್ ಅಕ್ಷರಗಳಾಗಿ ಪರಿವರ್ತಿಸಬೇಕು ಆದ್ದರಿಂದ ನಾವು ಡಾಟ್ ಲೋವರ್ ಎಂದು ಹೇಳುತ್ತೇವೆ ಆದ್ದರಿಂದ ನಾವು ಯಾವುದೇ ಪುನರಾವರ್ತನೆಯನ್ನು ತಪ್ಪಿಸುತ್ತೇವೆ ಏಕೆಂದರೆ ನಾವು ಪದದ ಆವರ್ತನಗಳನ್ನು ಎಣಿಸುವಾಗ ನಾವು ಒಂದು ಪದವನ್ನು ದೊಡ್ಡಕ್ಷರಗಳಲ್ಲಿ ಮತ್ತು ಚಿಕ್ಕದರಲ್ಲಿ ಎರಡು ವಿಭಿನ್ನ ಪದಗಳಾಗಿ ಎಣಿಸಲು ಬಯಸುವುದಿಲ್ಲ ನಾವು ಏಕರೂಪತೆಯನ್ನು ಕಾಪಾಡಿಕೊಳ್ಳಬೇಕು ನಾವು ಎಲ್ಲವನ್ನೂ ಲೋವರ್ ಕೇಸ್ ಆಗಿ ಪರಿವರ್ತಿಸುತ್ತೇವೆ ಮತ್ತು ನಂತರ ಆವರ್ತನಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಈಗ ನಾವು ಪ್ರತಿಯೊಂದು ಪೋಸ್ಟ್ ಗಳಿಗೆ ಟೋಕನ್ ಗಳ ವ್ಯತ್ಯಯ ಪರಿಮಾಣದಲ್ಲಿ ಪದಗಳ ಪಟ್ಟಿಯನ್ನು ಹೊಂದಿದ್ದೇವೆ ಈಗ ನಾವು ಆವರ್ತನಗಳನ್ನು ಎಣಿಸಲು ಸಾಧ್ಯವಾಗುವಂತೆ ಒಂದೇ ಪಟ್ಟಿಯಲ್ಲಿ ಈ ಎಲ್ಲಾ ಟೋಕನ್ ಗಳನ್ನು ಸಂಗ್ರಹಿಸಬೇಕಾಗಿದೆ ಆದ್ದರಿಂದ ಕಾರ್ಯದ ಪ್ರಾರಂಭದಲ್ಲಿ ನಾವು ಎಲ್ಲಾ ಅಂಡರ್ಸ್ಕೋರ್ ಟೋಕನ್ ಗಳನ್ನು ಖಾಲಿ ಪಟ್ಟಿಯಂತೆ ರಚಿಸುತ್ತೇವೆ ಮತ್ತು ಪ್ರತಿ ಬಾರಿ ನಾವು ಟೋಕನ್ ಗಳನ್ನು ಲೆಕ್ಕಾಚಾರ ಮಾಡುವಾಗ ನಾವು ಏನು ಮಾಡುತ್ತೇವೆ ಎಂದರೆ ಎಲ್ಲಾ ಅಂಡರ್ಸ್ಕೋರ್ ಟೋಕನ್ ಗಳು ಎಲ್ಲಾ ಅಂಡರ್ಸ್ಕೋರ್ ಟೋಕನ್ ಗಳು ಮತ್ತು ಟೋಕನ್ ಗಳಿಗೆ ಸಮಾನವಾಗಿರುತ್ತದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಇದು ಏನು ಮಾಡುತ್ತದೆ ಎಂದರೆ ಇದು ಪ್ರಸ್ತುತ ಪೋಸ್ಟ್ ನಿಂದ ನಾವು ಪಡೆದ ಟೋಕನ್ ಗಳನ್ನು ಮತ್ತೊಂದು ಪಟ್ಟಿಗೆ ಸೇರಿಸುತ್ತದೆ ಅದು ನಾವು ರಚಿಸಿದ ಎಲ್ಲಾ ಟೋಕನ್ ಗಳ ಪಟ್ಟಿಯನ್ನು ನಿರ್ವಹಿಸುತ್ತದೆ ಆದ್ದರಿಂದ ನಾವು ಈ ಮುದ್ರಣ ಸಂದೇಶಗಳನ್ನು ತೊಡೆದುಹಾಕಬಹುದು ಮತ್ತು ನಾವು ಈಗ ಏನು ಮಾಡುತ್ತೇವೆ ಎಂದರೆ ಈ ಪೋಸ್ಟ್ ಗಳಲ್ಲಿ ಇರುವ ಎಲ್ಲಾ ಪದಗಳ ಪಟ್ಟಿಯನ್ನು ನೋಡಲು ಎಲ್ಲಾ ಅಂಡರ್ಸ್ಕೋರ್ ಟೋಕನ್ ಗಳನ್ನು ಮುದ್ರಿಸೋಣ ಆದ್ದರಿಂದ ನಾವು ವಿಶ್ಲೇಷಿಸುತ್ತಿರುವ ಪೋಸ್ಟ್ ಗಳ ಸಂಖ್ಯೆಗೆ ಮಿತಿಯನ್ನು ಕೂಡ ಸೇರಿಸೋಣ ಆದ್ದರಿಂದ ನಾವು ಹದಿನೈದಕ್ಕೆ ಸಮಾನ ಮಿತಿ ಎಂದು ಹೇಳುತ್ತೇವೆ ಮತ್ತು ಪ್ರವೇಶ ಟೋಕನ್ ಪ್ರವೇಶ ಟೋಕನ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಏನು ಮಾಡುತ್ತಿದ್ದೇವೆ ಎಂದರೆ ಎನ್ ಪಿ ಟಿ ಇ ಎಲ್ ಪುಟದಿಂದ ಪೋಸ್ಟ್ ಮಾಡಿದ ಕಳೆದ ಹದಿನೈದು ಪೋಸ್ಟ್ ಗಳಲ್ಲಿ ಕಾಣಿಸಿಕೊಂಡ ಎಲ್ಲಾ ಪದಗಳನ್ನು ನಾವು ಮುದ್ರಿಸುತ್ತಿದ್ದೇವೆ ಆದ್ದರಿಂದ ಎನ್ ಪಿ ಟಿ ಇ ಎಲ್ ಪುಟವು ಮಾಡಿದ ಪೋಸ್ಟ್ ಗಳಲ್ಲಿ ಒಳಗೊಂಡಿರುವ ಎಲ್ಲಾ ಪದಗಳ ಪಟ್ಟಿಯನ್ನು ನೀವು ಅಲ್ಲಿ ನೋಡುತ್ತೀರಿ ಈಗ ಈ ಪದಗಳ ಆವರ್ತನವನ್ನು ಲೆಕ್ಕಾಚಾರ ಮಾಡಲು ನಾವು ಏನು ಮಾಡುತ್ತೇವೆ ಎಂದರೆ ನಾವು ಪೈಥಾನ್ ನಿಂದ ಕೌಂಟರ್ ಕಾರ್ಯವನ್ನು ಬಳಸುತ್ತೇವೆ ಈಗ ಸಂಗ್ರಹಣೆಗಳ ಆಮದು ಕೌಂಟರ್ ನಿಂದ ಹೇಳುವುದಾದರೆ ಈ ಕೌಂಟರ್ ಏನು ಮಾಡುತ್ತದೆ ಎಂಬುದರ ಪಟ್ಟಿಯನ್ನು ನೀಡಲಾಗಿದೆ ಅದು ಈ ಪಟ್ಟಿಯಲ್ಲಿ ಇರುವ ಎಲ್ಲಾ ಅನನ್ಯ ಅಂಶಗಳ ನಿದರ್ಶನಗಳ ಸಂಖ್ಯೆಯನ್ನು ಎಣಿಕೆ ಮಾಡುತ್ತದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ಎಲ್ಲಾ ಅಂಡರ್ಸ್ಕೋರ್ ಟೋಕನ್ ಗಳನ್ನು ಎದುರಿಸಲು ಆವರ್ತನಗಳು ಸಮಾನವಾಗಿರುತ್ತದೆ ಎಂದು ನಾವು ಹೇಳುತ್ತೇವೆ ಈಗ ಸಾಮಾನ್ಯವಾಗಿ ಕಂಡುಬರುವ ಪದಗಳಿಗೆ ಟೋಕನ್ ಮತ್ತು ಅದರ ಆವರ್ತನವನ್ನು ಮುದ್ರಿಸಲು ಆವರ್ತನಗಳಲ್ಲಿನ ಟೋಕನ್ ಕಾಮಾ ಎಣಿಕೆಗಾಗಿ ಡಾಟ್ ಹೆಚ್ಚು ಅಂಡರ್ಸ್ಕೋರ್ ಸಾಮಾನ್ಯವಾಗಿದೆ ಎಂದು ನಾವು ಹೇಳಬಹುದು ಆದ್ದರಿಂದ ನಾವು ಸಾಮಾನ್ಯವಾದ ಇಪ್ಪತ್ತೈದು ಪದಗಳನ್ನು ನೋಡೋಣ ಮತ್ತು ನಾವು ಪ್ರಿಂಟ್ ಟೋಕನ್ ಕಾಮಾ ಎಣಿಕೆಯನ್ನು ಹೇಳುತ್ತೇವೆ ಎಡಿಟರ್ ನಿಂದ ನಿರ್ಗಮಿಸಿ ಮತ್ತು ಪೈಥಾನ್ ಸ್ಪೇಸ್ ಎನ್ ಪಿ ಟಿ ಇ ಎಲ್ ಫೇಸ್ ಬುಕ್ ಎಂದು ಹೇಳಿ ಆದ್ದರಿಂದ ಅಲ್ಲಿ ನೀವು ನೋಡುತ್ತೀರಿ ನೀವು ನೋಡಿದರೆ ದಿ the ಪದವನ್ನು ಇಪ್ಪತ್ತನಾಲ್ಕು ಬಾರಿ ಬಳಸಲಾಗಿದೆ ಹಾಗೆಯೇ ಟು to ಇಪ್ಪತ್ತೆರಡು ಬಾರಿ ಸಂಭವಿಸಿದೆ ಈ ಪೂರ್ಣವಿರಾಮವಿದೆ ಇದು ಹದಿನಾರು ಬಾರಿ ಸಂಭವಿಸಿದೆ ಫಾರ್ ಕೋರ್ಸ್ ಎನ್ ಪಿ ಟಿ ಇ ಎಲ್ ಮತ್ತು ಇವೆಲ್ಲವೂ ಈಗ ಎನ್ ಪಿ ಟಿ ಇ ಎಲ್ ಅವರ ಪೋಸ್ಟ್ ಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಪದಗಳು ಯಾವುವು ಎಂಬ ಕಲ್ಪನೆಯನ್ನು ನೀವು ಹೊಂದಿದ್ದೀರಿ ಆದ್ದರಿಂದ ಸ್ಪಷ್ಟವಾಗಿ ಕೋರ್ಸ್ ಪದ ಮತ್ತು ಎನ್ ಪಿ ಟಿ ಇ ಎಲ್ ಸಾಕಷ್ಟು ಬಾರಿ ಕಾಣಿಸಿಕೊಳ್ಳುತ್ತಿದೆ ಅದೇ ರೀತಿ ಎಚ್ ಟಿ ಟಿ ಪಿ ಎಸ್ ಅಂದರೆ ಅವರು ಬಹಳಷ್ಟು ಸಂಭವಿಸುವ ಎಚ್ ಟಿ ಟಿ ಪಿ ಎಸ್ ಹೊಂದಿರುವ ಯು ಆರ್ ಎಲ್ ಗಳನ್ನು ಪೋಸ್ಟ್ ಮಾಡಿದ್ದಾರೆ ನೀವು ನೋಡಿದರೆ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ನಾವು ನೋಡುತ್ತಿರುವುದು ನಾವು ಕೋರ್ಸ್ ಅನ್ನು ನೋಡುತ್ತಿದ್ದೇವೆ ಮತ್ತು ಕೋರ್ಸ್ ಗಳು ಒಟ್ಟಿಗೆ ಕಾಣಿಸಿಕೊಳ್ಳುತ್ತವೆ ಈಗ ಮೂಲಭೂತವಾಗಿ ನೀವು ಗಮನಿಸಿದರೆ ಕೋರ್ಸ್ ಮತ್ತು ಕೋರ್ಸ್ ಗಳು ಕೋರ್ಸ್ ಎಂಬ ಅದೇ ಮೂಲ ಪದವನ್ನು ಪ್ರತಿನಿಧಿಸುತ್ತವೆ ಆದ್ದರಿಂದ ಉದಾಹರಣೆಗೆ ಓದುವುದು ಓದುಗ ಓದು ಮತ್ತು ಇವೆಲ್ಲವೂ ಮೂಲಭೂತವಾಗಿ ಓದುವ ಒಂದೇ ಪದದಿಂದ ಹುಟ್ಟಿಕೊಂಡಿವೆ ಈಗ ಯಾವುದೇ ಪದದಿಂದ ಈ ಮೂಲ ಪದವನ್ನು ತಲುಪುವ ಪ್ರಕ್ರಿಯೆಯನ್ನು ಸ್ಟೆಮ್ಮಿಂಗ್ ಎಂದು ಕರೆಯಲಾಗುತ್ತದೆ ಈ ರೀತಿಯ ಪುನರಾವರ್ತನೆಗಳನ್ನು ತೊಡೆದುಹಾಕಲು ನಾವು ಸ್ಟೆಮ್ಮಿಂಗ್ ಅನ್ನು ಬಳಸಬಹುದು ಕೋರ್ಸ್ ಮತ್ತು ಕೋರ್ಸ್ ಗಳು ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳುವುದನ್ನು ತಪ್ಪಿಸಲು ಮತ್ತು ಬದಲಿಗೆ ಅವುಗಳನ್ನು ಮೂಲ ಪದ ಕೋರ್ಸ್ ಎಂದು ಪರಿಗಣಿಸಬೇಕು ಈಗ ಎನ್ ಎಲ್ ಟಿ ಕೆ ನಿಮ್ಮ ಪದಗಳನ್ನು ಮೂಲ ಸ್ಟೆಮ್ ವರ್ಡ್ ಪರಿವರ್ತಿಸಲು ನೀವು ಬಳಸಬಹುದಾದ ಕೆಲವು ಸ್ಟೆಮ್ಮಿಂಗ್ ಕಾರ್ಯಗಳನ್ನು ಒದಗಿಸುತ್ತದೆ ಆದ್ದರಿಂದ ನಾವು ನಮ್ಮ ಹಸ್ತಪ್ರತಿಗೆ ಹಿಂತಿರುಗೋಣ ಮತ್ತು ಎನ್ ಎಲ್ ಟಿ ಕೆ ಡಾಟ್ ಸ್ಟೆಮ್ ಇಂಪೋರ್ಟ್ ಪೋರ್ಟರ್ ಸ್ಟೆಮ್ಮರ್ ನಿಂದ ಅನೇಕ ವಿಧದ ಸ್ಟೆಮ್ಮರ್ ಗಳಿವೆ ಎಂದು ಹೇಳೋಣ ನಾವು ಬಳಸುವ ಒಂದನ್ನು ಪೋರ್ಟರ್ ಸ್ಟೆಮ್ಮರ್ ಎಂದು ಕರೆಯಲಾಗುತ್ತದೆ ಮತ್ತು ಸ್ಟೆಮ್ಮರ್ ಪೋರ್ಟರ್ ಸ್ಟೆಮ್ಮರ್ ಗೆ ಸಮ ಎಂದು ಹೇಳುವ ಮೂಲಕ ನಾವು ಸ್ಟೆಮ್ಮರ್ ಆಬ್ಜೆಕ್ಟ್ ಅನ್ನು ರಚಿಸುತ್ತೇವೆ ಮತ್ತು ನಮ್ಮ ಪಟ್ಟಿಯಲ್ಲಿರುವ ಎಲ್ಲಾ ಟೋಕನ್ ಗಳನ್ನು ಸ್ಟೆಮ್ ಮಾಡಲು ನಾವು ಈ ಸ್ಟೆಮರ್ ಅನ್ನು ಬಳಸುತ್ತೇವೆ ಆದ್ದರಿಂದ ನಾವು ಮಾಡುವುದೇನೆಂದರೆ ಎಲ್ಲಾ ಟೋಕನ್ ಗಳನ್ನು ಖಾಲಿ ಪಟ್ಟಿಯಾಗಿ ರಚಿಸುವ ಮತ್ತೊಂದು ಪಟ್ಟಿಯನ್ನು ರಚಿಸೋಣ ಮತ್ತು ಎಲ್ಲಾ ಅಂಡರ್ಸ್ಕೋರ್ ಟೋಕನ್ ಗಳಲ್ಲಿ ಟೋಕನ್ ಗಾಗಿ ನಾವು ಸ್ಟೆಮ್ಡ್ ಅಂಡರ್ಸ್ಕೋರ್ ಟೋಕನ್ ಸ್ಟೆಮ್ಮರ್ ಡಾಟ್ ಸ್ಟೆಮ್ ಟೋಕನ್ ಗೆ ಸಮಾನವೆಂದು ಹೇಳುತ್ತೇವೆ ಈ ಸಾಲಿನ ಮೂಲಕ ನಾವು ಟೋಕನ್ ಅನ್ನು ಅದರ ಸ್ಟೆಮ್ಡ್ ಆವೃತ್ತಿಯಾಗಿ ಪರಿವರ್ತಿಸುತ್ತಿದ್ದೇವೆ ಮತ್ತು ಅದನ್ನು ಸ್ಟೆಮ್ಡ್ ಅಂಡರ್ಸ್ಕೋರ್ ಟೋಕನ್ ಎಂಬ ಹೊಸ ವ್ಯತ್ಯಯ ಪರಿಮಾಣದಲ್ಲಿ ಸಂಗ್ರಹಿಸುತ್ತಿದ್ದೇವೆ ಈಗ ನಾವು ರಚಿಸಿದ ಈ ಹೊಸ ಸ್ಟೆಮ್ಡ್ ಪಟ್ಟಿಗೆ ಈ ಸ್ಟೆಮ್ಡ್ ಟೋಕನ್ ಅನ್ನು ಸೇರಿಸೋಣ ಆದ್ದರಿಂದ ನಾವು ಎಲ್ಲಾ ಟೋಕನ್ ಗಳು ಅಂಡರ್ಸ್ಕೋರ್ ಸ್ಟೆಮ್ಡ್ ಡಾಟ್ ಅನ್ನು ಸೇರಿಸುತ್ತೇವೆ ಮತ್ತು ಈಗ ಆವರ್ತನಗಳಿಗೆ ಸ್ಟೆಮ್ಡ್ ಟೋಕನ್ ಗಳಿಗೆ ಆವರ್ತನಗಳನ್ನು ಲೆಕ್ಕಾಚಾರ ಮಾಡೋಣ ಈಗ ಇದು ನಮ್ಮ ಕೋರ್ಸ್ ಮತ್ತು ಕೋರ್ಸ್ ಗಳ ಸಮಸ್ಯೆಯನ್ನು ಪರಿಹರಿಸಬೇಕು ಮತ್ತು ಅವುಗಳನ್ನು ಅದೇ ಮೂಲ ಪದ ಕೋರ್ಸ್ ಎಂದು ಪರಿಗಣಿಸಬೇಕು ಆದ್ದರಿಂದ ಕೋರ್ಸ್ ಮತ್ತು ಕೋರ್ಸ್ ಗಳನ್ನು ಒಂದು ಪದವಾಗಿ ಸಂಯೋಜಿಸಲಾಗಿದೆ ಮತ್ತು ಆವರ್ತನವು ಈಗ ಹದಿನಾಲ್ಕು ಆಗಿದೆ ಎಂದು ನೀವು ನೋಡುತ್ತೀರಿ ಅದೇ ರೀತಿ ದಾಖಲಾತಿಯು ದಾಖಲಾತಿಗೆ ಬದಲಾಗಿದೆ ಮತ್ತು ಪ್ರಮಾಣೀಕರಣ ಮತ್ತು ಪ್ರಮಾಣೀಕರಣವು ಪ್ರಮಾಣೀಕರಣಕ್ಕೆ ಬದಲಾಗಿದೆ ಇದು ಪ್ರಮಾಣೀಕರಣ ಪ್ರಮಾಣೀಕರಣ ಮತ್ತು ಪ್ರಮಾಣಪತ್ರಗಳ ಪದಗಳಿಗೆ ಮೂಲ ಪದವಾಗಿದೆ ಈಗ ಪಠ್ಯವನ್ನು ವಿಶ್ಲೇಷಿಸುವಾಗ ಇಂಗ್ಲಿಷ್ ಭಾಷೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪದಗಳು ಪರಿಗಣನೆಯಲ್ಲಿರುವ ವಿಷಯವನ್ನು ವಿಶ್ಲೇಷಿಸಲು ಹೆಚ್ಚು ಸಹಾಯ ಮಾಡುವುದಿಲ್ಲ ಉದಾಹರಣೆಗೆ ಇಂಗ್ಲಿಷ್ ಭಾಷೆಯಲ್ಲಿ ಅಂಡ್ ಓರ್ ದಿ ಓರ್ ಟು ಓರ್ ಫಾರ್ ಪದಗಳು ನೈಸರ್ಗಿಕವಾಗಿ ಆಗಾಗ್ಗೆ ಕಾಣಿಸಿಕೊಳ್ಳುವ ಪದಗಳು ಆದ್ದರಿಂದ ಈ ಪದಗಳನ್ನು ತೊಡೆದುಹಾಕಲು ಒಂದು ಮಾರ್ಗವನ್ನು ಕಂಡುಹಿಡಿಯುವುದು ಉತ್ತಮ ವಿಶ್ಲೇಷಣೆಯನ್ನು ಮಾಡಲು ಒಂದು ಉತ್ತಮ ಮಾರ್ಗವಾಗಿದೆ ಈಗ ಎಲ್ಲಾ ಭಾಷೆಗಳಲ್ಲಿ ಭಾಷೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪದಗಳನ್ನು ಸ್ಟಾಪ್ ಪದಗಳು ಎಂದು ಕರೆಯಲಾಗುತ್ತದೆ ಈಗ ಎನ್ ಎಲ್ ಟಿ ಕೆ ಇಂಗ್ಲಿಷ್ ಭಾಷೆಗೆ ಸ್ಟಾಪ್ ಪದಗಳನ್ನು ಒದಗಿಸುತ್ತದೆ ಈ ಪದಗಳನ್ನು ಗುರುತಿಸಲು ಮತ್ತು ನಮ್ಮ ವಿಶ್ಲೇಷಣೆಯಿಂದ ಅವುಗಳನ್ನು ತೆಗೆದುಹಾಕಲು ನಾವು ಬಳಸಬಹುದು ಆದ್ದರಿಂದ ನಾವು ನಮ್ಮ ಹಸ್ತಪ್ರತಿಗೆ ಹಿಂತಿರುಗೋಣ ಮತ್ತು ಎನ್ ಎಲ್ ಟಿ ಕೆ ಡಾಟ್ ಕಾರ್ಪಸ್ ಇಂಪೋರ್ಟ್ ಸ್ಟಾಪ್ ಪದಗಳಿಂದ ಹೇಳೋಣ ಈಗ ಇಂಗ್ಲಿಷ್ ಅಂಡರ್ಸ್ಕೋರ್ ಸ್ಟಾಪ್ವರ್ಡ್ ಗಳು ಸ್ಟಾಪ್ವರ್ಡ್ ಡಾಟ್ ವರ್ಡ್ ಗಳು ಇಂಗ್ಲೀಷ್ ಗಳಿಗೆ ಸಮಾನವಾಗಿದೆ ಎಂದು ಹೇಳೋಣ ಈಗ ನಾವು ಇಂಗ್ಲಿಷ್ ಅಂಡರ್ಸ್ಕೋರ್ ಸ್ಟಾಪ್ವರ್ಡ್ ಗಳು ಎಂಬ ವ್ಯತ್ಯಯ ಪರಿಮಾಣ ವನ್ನು ಹೊಂದಿದ್ದೇವೆ ಅದು ಎನ್ ಎಲ್ ಟಿ ಕೆ ಕಾರ್ಪಸ್ ನಿಂದ ನಾವು ಪಡೆದ ಇಂಗ್ಲಿಷ್ ಸ್ಟಾಪ್ವರ್ಡ್ ಗಳನ್ನು ಒಳಗೊಂಡಿದೆ ಈಗ ನಮ್ಮ ಔಟ್ಪುಟ್ ಅನ್ನು ಮುದ್ರಿಸುವಾಗ ಇಂಗ್ಲೀಷ್ ಅಂಡರ್ಸ್ಕೋರ್ ಸ್ಟಾಪ್ವರ್ಡ್ ಗಳಲ್ಲಿ ಟೋಕನ್ ಇದ್ದರೆ ಮುಂದುವರಿಸಿ ಎಂದು ಹೇಳುವ ಸ್ಥಿತಿಯನ್ನು ಹಾಕೋಣ ಅಂದರೆ ಇಂಗ್ಲಿಷ್ ಪದಗಳ ಪಟ್ಟಿಯಲ್ಲಿ ಟೋಕನ್ ಇದ್ದರೆ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಕಾರ್ಯಗತಗೊಳ್ಳುವುದಿಲ್ಲ ಮತ್ತು ಕಂಟಿನ್ಯೂ ಸ್ಟೇಟ್ಮೆಂಟ್ ಫಾರ್ ಲೂಪ್ ಗೆ ಉಳಿದ ಫಾರ್ ಲೂಪ್ ಬಾಡಿ ಯನ್ನು ಎಕ್ಸಿಕ್ಯೂಟ್ ಮಾಡದೆ ಮುಂದಿನ ಪುನರಾವರ್ತನೆಗೆ ಹೋಗಲು ಸೂಚಿಸುತ್ತದೆ ಆದ್ದರಿಂದ ಮೂಲಭೂತವಾಗಿ ಫಾರ್ ಲೂಪ್ ಸ್ಟಾಪ್ವರ್ಡ್ ಅನ್ನು ಎದುರಿಸಿದಾಗಲೆಲ್ಲಾ ಅದು ಅದನ್ನು ಮುದ್ರಿಸುವುದಿಲ್ಲ ಆದ್ದರಿಂದ ನಾವು ಈ ಕೋಡ್ ಅನ್ನು ಕಾರ್ಯಗತಗೊಳಿಸೋಣ ಮತ್ತು ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ಈ ಪಟ್ಟಿಯಿಂದ ಕಣ್ಮರೆಯಾದ ಮತ್ತು ಫಾರ್ ಅಂಡ್ ಟು ನಂತಹ ಸಾಮಾನ್ಯವಾಗಿ ಕಂಡುಬರುವ ಪದಗಳನ್ನು ನೀವು ನೋಡುತ್ತೀರಿ ಮತ್ತು ಇದು ನಾವು ವಿಶ್ಲೇಷಿಸುತ್ತಿರುವ ವಿಷಯದ ಉತ್ತಮ ಅರ್ಥವನ್ನು ನೀಡುತ್ತದೆ ನಮ್ಮ ಔಟ್ಪುಟ್ ಅನ್ನು ಇನ್ನಷ್ಟು ಪರಿಷ್ಕರಿಸಲು ನಾವು ಬಹುಶಃ ಈ ವಿರಾಮ ಚಿಹ್ನೆಗಳು ಮತ್ತು ವಿಶೇಷ ಚಿಹ್ನೆಗಳನ್ನು ಸಹ ತೆಗೆದುಹಾಕಬಹುದು ನಾವು ಹಸ್ತಪ್ರತಿಗೆ ಹಿಂತಿರುಗಿ ನೋಡೋಣ ಇಂಗ್ಲಿಷ್ ಸ್ಟಾಪ್ವರ್ಡ್ ಗಳಲ್ಲಿ ಟೋಕನ್ ಅಥವಾ ಟೋಕನ್ ನ ಉದ್ದವು ಎರಡು ಅಕ್ಷರಗಳಿಗಿಂತ ಕಡಿಮೆಯಿದ್ದರೆ ಅಂದರೆ ಒಂದು ಅಕ್ಷರದ ಯಾವುದೇ ಟೋಕನ್ ಔಟ್ಪುಟ್ ನಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಇದು ಪೂರ್ಣ ವಿರಾಮಗಳು ಆವರಣ ಹ್ಯಾಶ್ ಮತ್ತು ಎಲ್ಲಾ ರೀತಿಯ ಟೋಕನ್ ಗಳನ್ನು ತೆಗೆದುಹಾಕುತ್ತದೆ ಈಗ ನಾವು ಈ ಕೋಡ್ ಅನ್ನು ಕಾರ್ಯಗತಗೊಳಿಸೋಣ ಮತ್ತು ಈಗ ನೀವು ಔಟ್ಪುಟ್ನಲ್ಲಿ ವ್ಯತ್ಯಾಸವನ್ನು ನೋಡುತ್ತೀರಿ ಆದ್ದರಿಂದ ಇದು ನಮಗೆ ಎನ್ ಪಿ ಟಿ ಇ ಎಲ್ ಪುಟವು ಪೋಸ್ಟ್ ಮಾಡುತ್ತಿರುವ ವಿಷಯದ ಉತ್ತಮವಾದ ಪರಿಷ್ಕೃತ ವಿಶ್ಲೇಷಣೆಯನ್ನು ನೀಡುತ್ತದೆ ಈ ವಿಷಯವನ್ನು ಇನ್ನಷ್ಟು ಉತ್ತಮವಾಗಿ ವಿಶ್ಲೇಷಿಸಲು ನಾವು ಬಿಗ್ರಾಮ್ ಗಳು ಮತ್ತು ಟ್ರಿಗ್ರಾಮ್ ಗಳು ಮತ್ತು ಇತರ ಎನ್ ಗ್ರಾಂ ಗಳನ್ನು ಸಹ ನೋಡಬಹುದು ಆದ್ದರಿಂದ ಇದೀಗ ನಾವು ಸಾಮಾನ್ಯವಾಗಿ ಕಂಡುಬರುವ ಏಕವಚನ ಪದಗಳನ್ನು ಮಾತ್ರ ನೋಡಿದ್ದೇವೆ ಈಗ ಕೆಲವು ಸಂದರ್ಭಗಳಲ್ಲಿ ಒಟ್ಟಿಗೆ ಸಂಭವಿಸುವ ಪದಗಳ ಜೋಡಿ ಯಾವುದು ಎಂದು ತಿಳಿಯಲು ಹೆಚ್ಚು ಸಹಾಯಕವಾಗಬಹುದು ಅಥವಾ ಮೂರು ಅಥವಾ ನಾಲ್ಕು ಅಥವಾ ಎಕ್ಸ್ ಸಂಖ್ಯೆಯ ಪದಗಳು ಹೆಚ್ಚಾಗಿ ಒಟ್ಟಿಗೆ ಕಾಣಿಸಿಕೊಳ್ಳುತ್ತವೆ ಉದಾಹರಣೆಗೆ ಹೆಸರುಗಳು ಉದಾಹರಣೆಗೆ ನೀವು ಪೂರ್ಣ ಹೆಸರನ್ನು ಪರಿಗಣಿಸಿದರೆ ಬರಾಕ್ ಒಬಾಮಾ ಮತ್ತು ನೀವು ಬರಾಕ್ ಒಬಾಮಾ ವನ್ನು ಒಳಗೊಂಡಿರುವ ಪಠ್ಯದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪದಗಳನ್ನು ನೋಡಿದರೆ ಬರಾಕ್ ಮತ್ತು ಒಬಾಮಾ ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳುವುದನ್ನು ನಾವು ಗಮನಿಸುತ್ತೇವೆ ಆದರೆ ನೀವು ಬರಾಕ್ ಒಬಾಮಾ ಹೆಸರು ಎಷ್ಟು ಸಂಖ್ಯೆಯಲ್ಲಿ ಒಟ್ಟಿಗೆ ತಿಳಿದುಕೊಳ್ಳಲು ಬಯಸಿದರೆ ಏನು ಮಾಡಬೇಕು ಅಥವಾ ಆ ವಿಷಯಕ್ಕಾಗಿ ಒಟ್ಟಿಗೆ ಕಾಣಿಸಿಕೊಂಡಿರುವ ಯಾವುದೇ ಜೋಡಿ ಪದಗಳನ್ನು ತಿಳಿಯಬೇಕು ಎಂದರೆ ಅದಕ್ಕಾಗಿ ನಾವು ಎನ್ ಗ್ರಾಂ ಎಂಬ ಎನ್ ಎಲ್ ಟಿ ಕೆ ಪ್ಯಾಕೇಜ್ ಅನ್ನು ಬಳಸುತ್ತೇವೆ ಆದ್ದರಿಂದ ನಾವು ಕೋಡ್ ಗೆ ಹಿಂತಿರುಗೋಣ ಮತ್ತು ಎನ್ ಎಲ್ ಟಿ ಕೆ ಆಮದು ಎನ್ ಗ್ರಾಂ ಗಳಿಂದ ಹೇಳೋಣ ಈಗ ಎಲ್ಲಾ ಅಂಡರ್ಸ್ಕೋರ್ ಬಿಗ್ರಾಮ್ ಗಳು ಎಂಬ ಇನ್ನೊಂದು ಪಟ್ಟಿಯನ್ನು ನಾವು ರಚಿಸೋಣ ಅಲ್ಲಿ ನಾವು ಕಾಣಿಸಿಕೊಳ್ಳುವ ಎಲ್ಲಾ ಬಿಗ್ರಾಮ್ ಗಳನ್ನು ಸೇರಿಸುತ್ತೇವೆ ಒಮ್ಮೆ ನಾವು ಟೋಕನ್ ಗಳನ್ನು ಹೊಂದಿದ್ದೇವೆ ಬಿಗ್ರಾಮ್ ಗಳನ್ನು ಪಡೆಯಲು ನಾವು ಮಾಡಬೇಕಾಗಿರುವುದು ಬಿಗ್ರಾಮ್ ಗಳು ಎನ್ ಗ್ರಾಂ ಟೋಕನ್ ಗಳಿಗೆ ಸಮಾನವಾಗಿರುತ್ತದೆ ಕಾಮಾ ಎರಡು ಈ ಸಾಲು ಬಿಗ್ರಾಮ್ ಗಳನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಅವುಗಳನ್ನು ಬಿಗ್ರಾಮ್ ಗಳ ಪಟ್ಟಿಯಲ್ಲಿ ಸಂಗ್ರಹಿಸುತ್ತದೆ ಟ್ರಿಗ್ರಾಮ್ ಗಳನ್ನು ಪಡೆಯಲು ನಾವು ಈ ಸಂಖ್ಯೆಯನ್ನು ಎರಡರಿಂದ ಮೂರಕ್ಕೆ ಸರಳವಾಗಿ ಬದಲಾಯಿಸಬಹುದು ಮತ್ತು ಎನ್ ಗ್ರಾಂ ಕಾರ್ಯವು ನಂತರ ಬಿಗ್ರಾಮ್ ಗಳ ಬದಲಿಗೆ ಟ್ರಿಗ್ರಾಮ್ ಗಳನ್ನು ಹಿಂತಿರುಗಿಸುತ್ತದೆ ನಾವು ಈ ಎನ್ ಗ್ರಾಂ ಫಂಕ್ಷನ್ ನ ಔಟ್ಪುಟ್ ಅನ್ನು ಪಟ್ಟಿಯಾಗಿ ಪರಿವರ್ತಿಸಬೇಕಾಗಿದೆ ಆದ್ದರಿಂದ ನಾವು ಪಟ್ಟಿ ಎನ್ ಗ್ರಾಂ ಟೋಕನ್ ಗಳ ಕಾಮಾ ಎರಡು ಎಂದು ಹೇಳುತ್ತೇವೆ ಈಗ ಟೋಕನ್ ಗಳಿಗಾಗಿ ಮಾಡಿದಂತೆ ನಾವು ಈ ಬಿಗ್ರಾಮ್ ಗಳನ್ನು ಎಲ್ಲಾ ಬಿಗ್ರಾಮ್ ಗಳ ಪಟ್ಟಿಗೆ ಸೇರಿಸಬೇಕಾಗಿದೆ ಆದ್ದರಿಂದ ಎಲ್ಲಾ ಅಂಡರ್ಸ್ಕೋರ್ ಬಿಗ್ರಾಮ್ ಗಳು ಎಲ್ಲಾ ಅಂಡರ್ಸ್ಕೋರ್ ಬಿಗ್ರಾಮ್ ಗಳು ಮತ್ತು ಬಿಗ್ರಾಮ್ ಗಳಿಗೆ ಸಮಾನವಾಗಿದೆ ಎಂದು ನಾವು ಹೇಳುತ್ತೇವೆ ಮತ್ತು ಈಗ ನಾವು ನೇರವಾಗಿ ಎಲ್ಲಾ ಅಂಡರ್ಸ್ಕೋರ್ ಬಿಗ್ರಾಮ್ ಗಳ ಆವರ್ತನವನ್ನು ಎಣಿಸಲು ಕೌಂಟರ್ ಫಂಕ್ಷನ್ ಗೆ ಹೋಗೋಣ ಮತ್ತು ನಾವು ಈ ಸ್ಟಾಪ್ವರ್ಡ್ ಗಳು ಮತ್ತು ಟೋಕನ್ ಉದ್ದದ ಸ್ಥಿತಿಯನ್ನು ತೊಡೆದುಹಾಕಬಹುದು ಅಲ್ಲಿ ನೋಡಿ ಈ ಅ೦ಕಿ ಸ೦ಖ್ಯೆ ಮಾಹಿತಿ ಗುಂಪಿನಲ್ಲಿ ಕೊಲೊನ್ ನೊಂದಿಗೆ ಎಚ್ ಟಿ ಟಿ ಪಿ ಎಸ್ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಬಿಗ್ರಾಮ್ ಆಗಿರುವುದನ್ನು ನೀವು ನೋಡುತ್ತೀರಿ ನಂತರ ಹೆಚ್ಚು ತಿಳಿದುಕೊಳ್ಳುವುದು ಇತ್ಯಾದಿ ನೀವು ಈ ಔಟ್ಪುಟ್ ಅನ್ನು ಯುನಿ ಗ್ರಾಂ ಗಳ ಔಟ್ಪುಟ್ ನೊಂದಿಗೆ ಹೋಲಿಸಿದರೆ ನೀವು ಗಣನೀಯ ವ್ಯತ್ಯಾಸಗಳನ್ನು ನೋಡುತ್ತೀರಿ ಎನ್ ಪಿ ಟಿ ಇ ಎಲ್ ಟು ನೋ ಮೋರ್ to know more ವಿಸಿಟ್ ಯು ಆರ್ ಎಲ್ visit URL ಅಥವಾ ಫಾರ್ ಎನ್ರೋಲ್ಮೆಂಟ್ for enrollment ಪದಗುಚ್ಛಗಳನ್ನು ಹೊಂದಿರುವ ಬಹಳಷ್ಟು ಪೋಸ್ಟ್ ಗಳನ್ನು ಪೋಸ್ಟ್ ಮಾಡುತ್ತದೆ ಎಂದು ಬಿಗ್ರಾಮ್ ಔಟ್ಪುಟ್ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ ಅಥವಾ ಎನ್ ಪಿ ಟಿ ಇ ಎಲ್ ಆನ್ಲೈನ್ NPTEL Online ಅಥವಾ ಹ್ಯಾಶ್ಟ್ಯಾಗ್ ಗೂಗಲ್ ಇಂಡಿಯಾ hashtag googleindia ಮತ್ತು ಹೀಗೆ ಯುನಿಗ್ರಾಮ್ಸ್ ಔಟ್ಪುಟ್ ನಲ್ಲಿ ಅಂತಹ ನುಡಿಗಟ್ಟುಗಳನ್ನು ಗುರುತಿಸಲು ನಮಗೆ ಸಾಧ್ಯವಾಗಲಿಲ್ಲ ಈಗ ಸಾಮಾನ್ಯವಾಗಿ ಕಂಡುಬರುವ ಟ್ರಿಗ್ರಾಮ್ ಗಳು ಯಾವುವು ಎಂದು ನೋಡೋಣ ಆದ್ದರಿಂದ ನಾವು ಕೋಡ್ ಗೆ ಹಿಂತಿರುಗಿ ಮತ್ತು ಈ ಎರಡನ್ನು ಮೂರರಿಂದ ಬದಲಾಯಿಸಿ ಮತ್ತು ನಾವು ಮಾಡಬೇಕಾಗಿರುವುದು ಇಷ್ಟೇ ಈ ಕೋಡ್ ಅನ್ನು ಮತ್ತೊಮ್ಮೆ ರನ್ ಮಾಡಿ ಮತ್ತು ನೀವು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಟ್ರಿಗ್ರಾಮ್ ಗಳನ್ನು ನೋಡುತ್ತೀರಿ ಆದ್ದರಿಂದ ನಾವು ಗಮನಿಸಿದಂತೆ ಹೆಚ್ಚಿನ ಕಾಮಾ ವಿಸಿಟ್ ಗಳನ್ನು ತಿಳಿಯಲು ಮತ್ತು ಎಚ್ ಟಿ ಟಿ ಪಿ ಭೇಟಿ ನೀಡಿ ದಾಖಲಾತಿಗಾಗಿ ದಿನಾಂಕ ಮತ್ತು ಎನ್ ಪಿ ಟಿ ಇ ಎಲ್ ಪೋಸ್ಟ್ ಗಳಲ್ಲಿ ಆಗಾಗ್ಗೆ ಕಾಣಿಸಿಕೊಳ್ಳುವ ಇತರ ರೀತಿಯ ಪದಗುಚ್ಛಗಳನ್ನು ಕ್ಲಿಕ್ ಮಾಡಿ ಅಧ್ಯಯನ ಮಾಡಬಹುದಾದ ಸಾಮಾಜಿಕ ಮಾಧ್ಯಮ ವಿಷಯದ ಮತ್ತೊಂದು ಆಸಕ್ತಿದಾಯಕ ಅಂಶವೆಂದರೆ ಸ್ಪೀಚ್ ಟ್ಯಾಗ್ ಗಳ ಭಾಗ ಅಥವಾ ಜನರು ಆನ್ಲೈನ್ ನಲ್ಲಿ ಪೋಸ್ಟ್ ಮಾಡುವಾಗ ಬಳಸುವ ವಾಕ್ಯ ರಚನೆಗಳು ಉದಾಹರಣೆಗೆ ನಾಮಪದಗಳು ಸರ್ವನಾಮಗಳು ಕ್ರಿಯಾಪದಗಳು ಕ್ರಿಯಾವಿಶೇಷಣಗಳನ್ನು ಗುರುತಿಸಲು ಕೆಲವು ಸಂದರ್ಭಗಳಲ್ಲಿ ಇದು ತುಂಬಾ ಸಹಾಯಕವಾಗಬಹುದು ಮತ್ತು ಅಂತಹ ಎಲ್ಲಾ ಪದಗಳು ಒಂದು ವಾಕ್ಯದಲ್ಲಿ ಸ್ವಯಂಚಾಲಿತವಾಗಿ ಗುರುತಿಸಲು ಸಹಾಯಕವಾಗಬಹುದು ಆದ್ದರಿಂದ ಎನ್ ಎಲ್ ಟಿ ಕೆ ಬಳಸಿ ಅದನ್ನು ಹೇಗೆ ಮಾಡಬೇಕೆಂದು ನೋಡೋಣ ಹಸ್ತಪ್ರತಿಗೆ ಹಿಂತಿರುಗೋಣ ಮತ್ತು ಎನ್ ಎಲ್ ಟಿ ಕೆ ಇಂಪೋರ್ಟ್ ಪಿಓಎಸ್ ಅಂಡರ್ಸ್ಕೋರ್ ಟ್ಯಾಗ್ ಎಂದು ಹೇಳೋಣ ಪೋಸ್ ಅಂಡರ್ಸ್ಕೋರ್ ಟ್ಯಾಗ್ ಎಂದರೆ ಸ್ಪೀಚ್ ಟ್ಯಾಗಿಂಗ್ ನ ಭಾಗವಾಗಿದೆ ಈ ಪ್ಯಾಕೇಜ್ ವಾಕ್ಯವನ್ನು ಟೋಕನ್ ಗಳಾಗಿ ಪಾರ್ಸ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಪ್ರತಿ ಟೋಕನ್ ಗೆ ಸಂಬಂಧಿಸಿದ ಮಾತಿನ ಭಾಗದೊಂದಿಗೆ ಗುರುತಿಸುತ್ತದೆ ಆದ್ದರಿಂದ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ನೋಡೋಣ ಉದಾಹರಣೆಯಾಗಿ ನಾವು ಅರ್ಥಮಾಡಿಕೊಳ್ಳಲು ಸುಲಭವಾಗುವಂತೆ ಕೇವಲ ಒಂದು ಪೋಸ್ಟ್ ಗಾಗಿ ಸ್ಪೀಚ್ ಟ್ಯಾಗ್ ಗಳ ಭಾಗವನ್ನು ನೋಡೋಣ ಆದ್ದರಿಂದ ನಾವು ಟೋಕನ್ ಗಳನ್ನು ಪಡೆದ ನಂತರ ಟ್ಯಾಗ್ ಗಳು ಪೋಸ್ ಅಂಡರ್ಸ್ಕೋರ್ ಟ್ಯಾಗ್ ಟೋಕನ್ ಗಳು ಪ್ರಿಂಟ್ ಟ್ಯಾಗ್ ಗಳಿಗೆ ಸಮ ಎಂದು ನಾವು ಹೇಳುತ್ತೇವೆ ಮತ್ತು ಕೋಡ್ ನ ಉಳಿದ ಭಾಗವನ್ನು ತೆಗೆದು ಹಾಕಿರಿ ಟ್ಯಾಗ್ ಗಳ ಜೊತೆಗೆ ಪೋಸ್ಟ್ ಯಾವುದು ಮತ್ತು ಪೋಸ್ಟ್ ನಲ್ಲಿನ ಪ್ರತಿಯೊಂದು ಪದದೊಂದಿಗೆ ಸಂಯೋಜಿತವಾಗಿರುವ ಟ್ಯಾಗ್ ಗಳು ಯಾವುವು ಎಂಬುದನ್ನು ನಿಖರವಾಗಿ ನೋಡಲು ಗೊಂದಲವನ್ನು ತಪ್ಪಿಸಲು ಸಂದೇಶವನ್ನು ಸಹ ಮುದ್ರಿಸೋಣ ಆದ್ದರಿಂದ ನಾವು ಪ್ರಿಂಟ್ ಪೋಸ್ಟ್ ಸಂದೇಶ ಡಾಟ್ ಎನ್ಕೋಡ್ ಯುಟಿಎಫ್ 8 ಎಂದು ಹೇಳುತ್ತೇವೆ ಮತ್ತು ಈ ಲೂಪ್ ಅನ್ನು ಇಲ್ಲಿ ತುಂಡರಿಸೋಣ ಇದರಿಂದ ನಾವು ಔಟ್ಪುಟ್ ಗಾಗಿ ಕೇವಲ ಒಂದು ಪೋಸ್ಟ್ ನ ಮೇಲೆ ಕೇಂದ್ರೀಕರಿಸಬಹುದು ಆದ್ದರಿಂದ ನೀವು ಇಲ್ಲಿ ನೋಡಿದಂತೆ ಸಂದೇಶವು ನಮ್ಮ ಹತ್ತು ಎನ್ ಪಿ ಟಿ ಇ ಎಲ್ ಆನ್ಲೈನ್ ಕೋರ್ಸ್ ಗಳ ಹೊಸ ತಂಡವನ್ನು ದಾಖಲಾತಿಗಾಗಿ ತೆರೆಯುತ್ತದೆ ಈಗ ಸ್ಪೀಚ್ ಟ್ಯಾಗರ್ ನ ಭಾಗವು ಪ್ರತಿ ಪದವನ್ನು ಪರಿಗಣನೆಗೆ ತೆಗೆದುಕೊಂಡಿದೆ ಮತ್ತು ಈ ಪ್ರತಿಯೊಂದು ಪದಗಳಿಗೂ ಸ್ಪೀಚ್ ಟ್ಯಾಗ್ ನ ಒಂದು ಭಾಗವನ್ನು ನಿಗದಿಪಡಿಸಿದೆ ಈ ಪ್ರತಿಯೊಂದು ಟ್ಯಾಗ್ ಗಳ ವಿವರಣೆಯು ಈ ಯು ಆರ್ ಎಲ್ ನಲ್ಲಿ ಆನ್ಲೈನ್ ನಲ್ಲಿ ಲಭ್ಯವಿದೆ ಆದ್ದರಿಂದ ನೀವು ಗಮನಿಸಿದರೆ ಮೊದಲ ಪದವನ್ನು ಜೆಜೆ ಟ್ಯಾಗ್ ನೊಂದಿಗೆ ಗುರುತಿಸಲಾಗಿದೆ ಲುಕಪ್ ಟೇಬಲ್ ಗೆ ಹಿಂತಿರುಗಿ ಜೆಜೆ ವಿಶೇಷಣವನ್ನು ಸೂಚಿಸುತ್ತದೆ ಅಂದರೆ ಹೊಸದು ವಿಶೇಷಣವಾಗಿದೆ ಅಂತೆಯೇ ಬ್ಯಾಚ್ ನಾಮಪದವಾಗಿದೆ ಆಫ್ ಒಂದು ಉಪನಾಮವಾಗಿದೆ ಹತ್ತು ಗಂಟೆ ಒಂದು ಕಾರ್ಡಿನಲ್ ಸಂಖ್ಯೆ ಓಪನ್ ಎಂಬುದು ಮೂರನೇ ವ್ಯಕ್ತಿಯಲ್ಲದ ಏಕವಚನ ಪ್ರಸ್ತುತ ಕ್ರಿಯಾಪದ ಮತ್ತು ಹೀಗೆ ವಾಕ್ಯದ ರಚನೆಯನ್ನು ಅರ್ಥಮಾಡಿಕೊಳ್ಳಲು ಮಾತಿನ ಟ್ಯಾಗ್ ಗಳ ಭಾಗವು ತುಂಬಾ ಸಹಾಯಕವಾಗಬಹುದು ವಾಕ್ಯವು ಸರಿಯಾದ ವ್ಯಾಕರಣವನ್ನು ಅನುಸರಿಸುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ಗುರುತಿಸಲು ಸಹ ಅವುಗಳನ್ನು ಬಳಸಬಹುದು ವಿವಿಧ ರೀತಿಯ ಆನ್ಲೈನ್ ಸಾಮಾಜಿಕ ಮಾಧ್ಯಮ ಬಳಕೆದಾರರ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ವಾಕ್ಯ ರಚನೆ ಮತ್ತು ವ್ಯಾಕರಣವನ್ನು ವೈಶಿಷ್ಟ್ಯವಾಗಿ ಬಳಸಬಹುದು ಈ ಟ್ಯುಟೋರಿಯಲ್ ಇಷ್ಟನ್ನು ಮಾತ್ರ ತಿಳಿಸುತ್ತದೆ ನಾವು ಹಿಂತಿರುಗೋಣ ಮತ್ತು ಈ ಟ್ಯುಟೋರಿಯಲ್ ನಲ್ಲಿ ಒಳಗೊಂಡಿರುವ ಎಲ್ಲವನ್ನೂ ನಾವು ಪರಿಷ್ಕರಿಸೋಣ ಎನ್ ಎಲ್ ಟಿ ಕೆ ವಿಷಯದಲ್ಲಿ ಪದಗಳನ್ನು ಟೋಕನೈಸ್ ಮಾಡುವುದು ಮತ್ತು ವಾಕ್ಯಗಳನ್ನು ಪದಗಳ ಪಟ್ಟಿಗೆ ಪರಿವರ್ತಿಸುವುದು ಹೇಗೆ ಎಂದು ನಾವು ನೋಡಿದ್ದೇವೆ ಈ ಪದಗಳ ಆವರ್ತನವನ್ನು ಹೇಗೆ ಲೆಕ್ಕ ಹಾಕಬೇಕೆಂದು ನಾವು ನೋಡಿದ್ದೇವೆ ನಂತರ ನಾವು ಪದಗಳನ್ನು ಸ್ಟೆಮ್ ವರ್ಡ್ ಗಳಾಗಿ ಪರಿವರ್ತಿಸುವ ಸ್ಟೆಮ್ಮಿಂಗ್ ಅನ್ನು ನೋಡಿದ್ದೇವೆ ನಂತರ ನಾವು ಇಂಗ್ಲಿಷ್ ಸ್ಟಾಪ್ವರ್ಡ್ ಗಳಿಗಾಗಿ ಎನ್ ಎಲ್ ಟಿ ಕೆ ಕಾರ್ಪಸ್ ಅನ್ನು ನೋಡಿದ್ದೇವೆ ಮತ್ತು ಎನ್ ಗ್ರಾಂ ಪ್ಯಾಕೇಜ್ ಅನ್ನು ಬಳಸಿಕೊಂಡು ನಾವು ಬಿಗ್ರಾಮ್ ಗಳು ಮತ್ತು ಟ್ರಿಗ್ರಾಮ್ ಗಳನ್ನು ಹೇಗೆ ಲೆಕ್ಕ ಹಾಕಬಹುದು ಎಂಬುದನ್ನು ಸಹ ನೋಡಿದ್ದೇವೆ ಅಂತಿಮವಾಗಿ ಪೈಥಾನ್ ನಲ್ಲಿ ನೈಸರ್ಗಿಕ ಭಾಷಾ ಟೂಲ್ಕಿಟ್ ನ ಭಾಗವಾಗಿ ಲಭ್ಯವಿರುವ ಸ್ಪೀಚ್ ಟ್ಯಾಗಿಂಗ್ ನ ಭಾಗವನ್ನು ನಾವು ನೋಡಿದ್ದೇವೆ